ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು 12 ನೇ ಪಾಠಕ್ಕೆ ಸುಸ್ವಾಗತ ನನ್ನ ಹೆಸರು ಡಾ ಬಿಪ್ಲ್ಯಾಬ್ ದತ್ತಾDr Biplab Datta ಮತ್ತು ಇವು ನನ್ನ ಸಂಪರ್ಕ ವಿವರಗಳಾಗಿವೆ ಆದ್ದರಿಂದ ಒಮ್ಮೆ ನೀವು ಪಾಠವನ್ನು ಓದಿದ ಮೇಲೆ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಹೊಂದಿದ್ದರೆ ದಯವಿಟ್ಟು ನನಗೆ ಬರೆಯಿರಿ ನಾನು ನಿಮಗೆ ಸಾಧ್ಯವಾದಷ್ಟು ಪ್ರತಿಕ್ರಿಯಿಸುತ್ತೇನೆ ಆದ್ದರಿಂದ ಇದು ಪಾಠ ಸಂಖ್ಯೆ 12 ಮಾರುಕಟ್ಟೆಯನ್ನು ವಿಭಾಗಿಸುವುದು ಮತ್ತು ಗುರಿಯಾಗಿಸುವುದು ಮತ್ತು ಸ್ಥಾನೀಕರಣ ಅಥವಾ ಮನೋ ಭಾವಿಕರಣ ನಾನು ಈಗಾಗಲೇ ವಿಭಜನೆಯನ್ನು ಚರ್ಚಿಸಿದಂತೆ ಗುರಿ ಮತ್ತು ಸ್ಥಾನೀಕರಣವು ಮಾರ್ಕೆಟಿಂಗ್ ತಂತ್ರದ 3 ಶಸ್ತ್ರಾಸ್ತ್ರಗಳಾಗಿವೆ ಆದ್ದರಿಂದ ಇಲ್ಲಿ ನಾವು ವಿಭಜನೆಗೆ ಆಧಾರವನ್ನು ನೋಡುತ್ತೇವೆ ಪ್ರಾಯೋಗಿಕವಾಗಿ ವಿಭಜನೆ ಪ್ರೊಫೈಲ್ ವಿಭಾಗವನ್ನು ಗುರಿಯಾಗಿಸಿ ಮತ್ತು ನಮ್ಮ ಸೇವೆಯನ್ನು ಸ್ಥಾನಿಕರಿಸಲು ಆಧಾರವನ್ನು ನೋಡೋಣ ವಿಭಜನೆಗಾಗಿ ಮೂಲಗಳು ವಿಭಜನೆಯನ್ನು ಮಾಡಬಹುದಾದ ವಿಭಿನ್ನ ವಿಧಾನಗಳಿಗಾಗಿ ನಾವು ಯಾವದನ್ನು ತೆಗೆದುಕೊಳ್ಳುತ್ತೇವೆ ಎಬುದರ ಬಗ್ಗೆ ಆದ್ದರಿಂದ ವಿಭಜನೆಯು ಮೂಲತಃ ಒಂದು ರೀತಿಯ ಗುಂಪಾಗಿದ್ದು ಅಲ್ಲಿ ಯಾವುದೇ ಗುಂಪಿನಲ್ಲಿ ಒಂದೇ ರೀತಿಯ ಜನರು ಒಂದೇ ರೀತಿಯ ಜನರು ಇರುತ್ತಾರೆ ಮತ್ತು ಅವರು ಮಾರುಕಟ್ಟೆಯಲ್ಲಿ ಮತ್ತೊಂದು ಗುಂಪಿನಿಂದ ಭಿನ್ನವಾಗಿರುತ್ತಾರೆ ಮತ್ತು ಆದ್ದರಿಂದ ಒಂದು ಗುಂಪಿನೊಳಗೆ ನಿಕಟತೆ ಇರುತ್ತದೆ ಆದರೆ ಜನರ 2 ವಿಭಿನ್ನ ಗುಂಪುಗಳಲ್ಲಿ ನಡುವೆ ಸಾಕಷ್ಟು ಅಂತರವಿದೆ ಆದ್ದರಿಂದ ನಾವು ವಿಭಜನೆಗಾಗಿ ವರ್ತನೆಯ ನೆಲೆಗಳಿಗೆ ಹೋಗುತ್ತೇವೆ ವರ್ತನೆಯ ನೆಲೆಗಳು ಅಗತ್ಯ ಸಂದರ್ಭಗಳು ಪ್ರಯೋಜನಗಳು ಬಳಕೆದಾರರ ಸ್ಥಿತಿ ಬಳಕೆಯ ದರ ನಿಷ್ಠೆ ಸ್ಥಿತಿ ಸಿದ್ಧತೆ ಹಂತ ಮತ್ತು ಸೇವೆಯ ಬಗೆಗಿನ ವರ್ತನೆ ಆದ್ದರಿಂದ ಕೆಳಗೆ ಬಲವಾದ ಅಗತ್ಯತೆಗಳು ಮಧ್ಯಮ ಅಗತ್ಯಗಳು ಕಡಿಮೆ ಅಗತ್ಯಗಳು ಅಥವಾ ಅಗತ್ಯವಿಲ್ಲ ನಂತರ ಸಂದರ್ಭಗಳು ನಿಯಮಿತ ಅಥವಾ ವಿಶೇಷ ಸಂದರ್ಭವಾಗಿರಬಹುದು ಇದು ಗುಣಮಟ್ಟ ಸೇವೆ ಆರ್ಥಿಕತೆ ಮತ್ತು ವೇಗವಾಗಿರಬಹುದು ಅವುಗಳು ನಿರ್ದಿಷ್ಟ ಸೇವೆಯಿಂದ ಜನರು ಬಯಸುವ ಕೆಲವು ಪ್ರಯೋಜನಗಳಾಗಿವೆ ಮತ್ತು ಆ ಪ್ರಯೋಜನಗಳನ್ನು ಇಲ್ಲಿ ನೀಡಲಾಗಿದೆ ನಂತರ ಬಳಕೆದಾರರ ಸ್ಥಿತಿ ನಂತರ ಬಳಕೆದಾರನು ಬಳಕೆದಾರರಲ್ಲ ಮಾಜಿ ಬಳಕೆದಾರ ಸಂಭಾವ್ಯ ಬಳಕೆ ಮೊದಲ ಬಾರಿಗೆ ಬಳಕೆದಾರ ಅಥವಾ ಸೇವೆಗಳ ಸಾಮಾನ್ಯ ಬಳಕೆದಾರ ಬಳಕೆಯ ದರವು ಕಡಿಮೆ ಮಧ್ಯಮ ಅಥವಾ ಭಾರವಾಗಿರುತ್ತದೆ ಬಳಕೆದಾರರಾಗಿರುವ ಲಾಯಲ್ಟಿ ನಿಷ್ಠೆ ಸ್ಥಿತಿಯನ್ನುಬದಲಾಯಿಸುತ್ತಾನೆ ನಿಷ್ಠೆಯನ್ನು ಒಂದು ಬ್ರಾಂಡ್ನಿಂದ ಇನ್ನೊಂದಕ್ಕೆ ಬದಲಾಯಿಸುತ್ತದೆ 2 ಅಥವಾ 3 ಬ್ರಾಂಡ್ಗಳ ನಡುವೆ ವಿಭಜನೆಯಾಗುತ್ತದೆ ಅಂದರೆ 2 ಅಥವಾ 3 ಬ್ರಾಂಡ್ಗಳ ನಡುವೆ ಬದಲಾಗುತ್ತಲೇ ಇರುತ್ತದೆ ಅಥವಾ ಹಾರ್ಡ್ ಕೋರ್ ಲಾಯಲ್ ನಿಷ್ಠಾವಂತ ಎಂದರೆ ನಿರ್ದಿಷ್ಟ ಬ್ರ್ಯಾಂಡ್ಗೆ ಸಂಪೂರ್ಣವಾಗಿ ನಿಷ್ಠನಾಗಿರುತ್ತಾನೆ ಮತ್ತು ಏನಾದರು ಬ್ರ್ಯಾಂಡ್ ಬದಲಾಯಿಸುವುದಿಲ್ಲ ನಂತರ ಸಿದ್ಧತೆ ಹಂತಕ್ಕೆ ಬರುತ್ತದೆ ಆದ್ದರಿಂದ ಜನರಿಗೆ ತಿಳಿದಿಲ್ಲ ಅಥವಾ ತಿಳಿದಿರಬಹುದು ತಿಳುವಳಿಕೆ ಆಸಕ್ತಿ ಅಪೇಕ್ಷೆ ಅಥವಾ ಖರೀದಿಸುವ ಉದ್ದೇಶವಿರಬಹುದು ಮತ್ತು ಸೇವೆಯ ಬಗೆಗಿನ ಮನೋಭಾವವು ಉತ್ಸಾಹ ಸಕಾರಾತ್ಮಕ ಅಸಡ್ಡೆ ನಕಾರಾತ್ಮಕ ಅಥವಾ ಪ್ರತಿಕೂಲವಾಗಿರಬಹುದು ಆದ್ದರಿಂದ ಇವುಗಳು ವಿಭಜನೆಯ ವರ್ತನೆಯ ನೆಲೆಗಳಾಗಿವೆ ಏಕೆಂದರೆ ಇವೆಲ್ಲವೂ ಗ್ರಾಹಕರ ವರ್ತನೆಯ ಭಾಗವಾಗಿದೆ ನಂತರ ನಾವು ವಿಭಜನೆಗಾಗಿ ಜನಸಂಖ್ಯಾ ನೆಲೆಗಳಿಗೆ ಬರುತ್ತೇವೆ ಆದ್ದರಿಂದ ಜನಸಂಖ್ಯಾ ನೆಲೆಗಳು ವಯಸ್ಸು ಕುಟುಂಬದ ಗಾತ್ರ ಆದಾಯ ಲಿಂಗ ಮತ್ತು ಮುಂತಾದವು ಆದ್ದರಿಂದ ವಯಸ್ಸು 6 ವರ್ಷ 6 ರಿಂದ 11 ವರ್ಷ 12 ರಿಂದ 19 ವರ್ಷಕ್ಕಿಂತ ಕಡಿಮೆ ಇರಬಹುದು ಕುಟುಂಬದ ಗಾತ್ರವು ಒಂಟಿ ಯುವ ಮಕ್ಕಳಿಲ್ಲದ ಯುವ ವಿವಾಹಿತರು 6 ವರ್ಷದೊಳಗಿನ ಮಕ್ಕಳು ಯುವ ವಿವಾಹಿತರು ಮಕ್ಕಳು 6 ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಮದುವೆಯಾದ ವಯಸ್ಕರು ಮಕ್ಕಳೊಂದಿಗೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಲ್ಲದ ಹಿರಿಯರು ಒಂಟಿ ಹಿರಿಯ ಅಥವಾ ಇನ್ನೊಬ್ಬರು ನಂತರ ತಿಂಗಳಿಗೆ 10000 ದಿಂದ 20000 ರೂಪಾಯಿಗಳು 50000 ರಿಂದ 100000 ರಿಂದ 300000 300000 ರಿಂದ 500000 ರವರೆಗೆ ಆದಾಯದಂತಹ ಸಾಕಷ್ಟು ಆದಾಯ ಹಂಚಿಕೆ ಇರಬಹುದು ನಂತರ ಪುರುಷ ಸ್ತ್ರೀ ಮತ್ತು ಇತರರಂತಹ ಲಿಂಗವನ್ನು ಆಧರಿಸಿದ ಗುಂಪುಗಳಿವೆ ಆದ್ದರಿಂದ ನಾವು ಹೊಸ ಸಾಮಾಜಿಕ ಆರ್ಥಿಕ ವರ್ಗೀಕರಣ ವ್ಯವಸ್ಥೆಗೆ ಬರುತ್ತೇವೆ ಆದ್ದರಿಂದ ಇಲ್ಲಿ ಈ ವ್ಯವಸ್ಥೆಯನ್ನು 2ಭಾಗಗಳಲ್ಲಿಮಾಡಲಾಗುತ್ತದೆ ಎಂದು ನಾವು ನೋಡುತ್ತೇವೆ ಅದು ಈ ಭಾಗ ಮತ್ತು ಮುಂದಿನ ಭಾಗವಾಗಿದೆ ಆದ್ದರಿಂದ ಈ ಭಾಗವು ವಿದ್ಯುತ್ ಸಂಪರ್ಕ ಸೀಲಿಂಗ್ ಫ್ಯಾನ್ ಎಲ್ಪಿಜಿ ಸ್ಟೌವ್LPG stove ದ್ವಿಚಕ್ರ ವಾಹನ ಕಲರ್ ಟಿವಿರೆಫ್ರಿಜರೇಟರ್refrigerator ವಾಷಿಂಗ್ ಮೆಷಿನ್ ಪರ್ಸನಲ್ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್or laptop ಕಾರು ಜೀಪ್ ಅಥವಾ ವ್ಯಾನ್car jeep or van ಹವಾನಿಯಂತ್ರಣ ಮತ್ತು ಕೃಷಿ ಭೂಮಿಯನ್ನು ಹೊಂದಿದೆ ಆದ್ದರಿಂದ ನಾವು ಏನು ಮಾಡಲಿದ್ದೇವೆ ಎಂದರೆ ಜನರ ಸಾಮಾಜಿಕ ಆರ್ಥಿಕ ವರ್ಗೀಕರಣವನ್ನು ನಿರ್ಧರಿಸಲು ನಾವು ಈ ಐಕಾನ್ಗಳನ್ನು ಬಳಸುತ್ತಿದ್ದೇವೆ ಆದ್ದರಿಂದ ಏನಾಗುತ್ತದೆ ಎಂದರೆ ಭೇಟಿ ನೀಡುವ ಸರ್ವೇಯರ್ಗಳು ವ್ಯಕ್ತಿಗಳಮನೆಗೆಭೇಟಿ ನೀಡುತ್ತಾರೆ ಮತ್ತು ವ್ಯಕ್ತಿಯು ಯಾವುದೇ ಕೃಷಿ ಭೂಮಿಯನ್ನು ಹೊಂದಿದ್ದಾನೋ ಇಲ್ಲವೋ ಎಯಂಬುದರ ಜೊತೆಗೆ ವ್ಯಕ್ತಿಯು ಯಾವುದೇ ಬಾಳಿಕೆ ಬರುವ ವಸ್ತುಗಳನ್ನು ಆಧರಿಸಿ ಟಿಕ್ ಗುರುತುಗಳನ್ನು ಪಡೆಯುತ್ತಾನೆ ಆದ್ದರಿಂದ ಈ ಸಂದರ್ಭದಲ್ಲಿ ಸರ್ವೇಯರ್ಗೆ 11 ರಲ್ಲಿ 8 ಬಾಳಿಕೆಗಳಿವೆ ಎಂದು ಕಂಡುಹಿಡಿದನು ವ್ಯಕ್ತಿಯು 8 ಬಾಳಿಕೆ ಬರುವ ವಸ್ತುಗಳುನ್ನು ಹೊಂದಿರುತ್ತಾನೆ ಆದ್ದರಿಂದ ಒಟ್ಟು ಬಾಳಿಕೆ ಬರುವ ವಸ್ತುಗಳ ಸಂಖ್ಯೆ 8 ನಂತರ ನಾವು ಮುಂದಿನ ಟೇಬಲ್ಗೆ ಹೋಗುತ್ತೇವೆ ಆದ್ದರಿಂದ ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಮುಖ್ಯ ಆದಾಯ ಸಂಪಾದಕನ ಶಿಕ್ಷಣ ಎರಡನೇ ಪ್ರಶ್ನೆಯಾಗಿದೆ ಆದ್ದರಿಂದ ಮುಖ್ಯ ಸಂಪಾದಕನ ಮುಖ್ಯ ಸಂಪಾದಕ ಶಿಕ್ಷಣ ಅವನು ಅನಕ್ಷರಸ್ಥ ಸಾಕ್ಷರನಾಗಿರಬಹುದು ಆದರೆ ಪಚಾರಿಕ ಶಾಲೆ ಅಥವಾ 4 ವರ್ಷಗಳವರೆಗೆ ಶಾಲೆ ಶಾಲೆ 5 ರಿಂದ 9 ವರ್ಷ ಮಾಧ್ಯಮಿಕ ಅಥವಾ ಉನ್ನತ ಮಾಧ್ಯಮಿಕ ಶಿಕ್ಷಣ ಡಿಪ್ಲೊಮಾ ಸೇರಿದಂತೆ ಕೆಲವು ಕಾಲೇಜು ಆದರೆ ಪದವಿಯಲ್ಲ ಪದವಿ ಸ್ನಾತಕೋತ್ತರ ಅಥವಾ ಸಾಮಾನ್ಯ ಮತ್ತು ಸ್ನಾತಕೋತ್ತರ ಪದವಿ ಸ್ನಾತಕೋತ್ತರ ವೃತ್ತಿ ಆದ್ದರಿಂದ ಈ 7 ವಿಧದ ಜನರು ಸಾಕ್ಷರರು ಅಥವಾ ಅನಕ್ಷರಸ್ಥರು ತದನಂತರ ನಾವು ಈ ಟೇಬಲ್ನಿಂದ ವರ್ಗಾಯಿಸುವ ಬಾಳಿಕೆ ಬರುವ ವಸ್ತುಗಳ ಸಂಖ್ಯೆಯನ್ನು ಹೊಂದಿದ್ದೇವೆ ಆದ್ದರಿಂದ ಈ ಕೋಷ್ಟಕದಲ್ಲಿಬಾಳಿಕೆ ಬರುವ ವಸ್ತುಗಳ ಸಂಖ್ಯೆ 8 ಆದ್ದರಿಂದ ನಾವು 1 ರಿಂದ 9 ರವರೆಗೆ ಬಾಳಿಕೆ ಬರುವ ವಸ್ತುಗಳ ಸಂಖ್ಯೆಯನ್ನು ಹೊಂದಿದ್ದೇವೆ ಮತ್ತು ನಮ್ಮ ಉದಾಹರಣೆಯ ಸಂದರ್ಭದಲ್ಲಿ ಸಂದರ್ಶನದಲ್ಲಿದ್ದ ವ್ಯಕ್ತಿಯ ಪ್ರಕಾರ ನಾವು ಇಲ್ಲಿ 8 ಕ್ಕೆ ಇದ್ದೇವೆ ಈಗ ಏನಾಗುತ್ತದೆ ಎಂದರೆ ಎ 1 ರಿಂದ ಇ 2 ರವರೆಗೆ ಎ 1 ರಿಂದ ಇ 2 ರವರೆಗೆ ಸಾಮಾಜಿಕ ಆರ್ಥಿಕ ವರ್ಗೀಕರಣವನ್ನು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದಬಾಳಿಕೆ ಬರುವ ವಸ್ತುಗಳ ಸಂಖ್ಯೆ 9 ಕ್ಕೆ ಹೆಚ್ಚು ಆಗಿದ್ದರೆ ಮತ್ತು ವ್ಯಕ್ತಿಯು ಪದವೀಧರ ಸ್ನಾತಕೋತ್ತರ ವೃತ್ತಿಪರರಾಗಿದ್ದರೆ ಅವನು ಎ 1 ಎಸ್ಇಸಿ ವಿಭಾಗದಲ್ಲಿದ್ದಾನೆ ಎoದು ನಾವು ನೋಡುತ್ತೇವೆ ಎ 1 ಎಸ್ಇಸಿ ವಿಭಾಗ ಎಂದರೆ ಅವನು ತನ್ನ ಶೈಕ್ಷಣಿಕ ಅರ್ಹತೆಗಳು ಮತ್ತು ಬಾಳಿಕೆ ಬರುವ ವಸ್ತುಗಳ ಪ್ರಕಾರ ಅವನು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾನೆ ಮತ್ತು ಅದೇ ರೀತಿ ಯಾರೂ ಇಲ್ಲ ಮತ್ತು ವ್ಯಕ್ತಿಯ ಕಡೆ ಯಾವುದೇ ಬಾಳಿಕೆ ಬರುವ ವಸ್ತುಗಳಿಲ್ಲ ಮತ್ತು ಅವನು ಅನಕ್ಷರಸ್ಥನೆಂದು ಹೇಳಿದರೆ ಅವನು ಇ 3 ಆಗುತ್ತಾನೆ ಅಂದರೆ ಇದು ಅವನು ಸೇರಿದ ವಿಭಾಗ ಅವನ ಹತ್ತಿರ ಯಾವುದೇ ಬಾಳಿಕೆ ಬರುವ ವಸ್ತು ಇಲ್ಲ ಮತ್ತು ಅವನು ಅನಕ್ಷರಸ್ಥ ಆದ್ದರಿಂದ ಎ 1 ರಿಂದ ಇ 3 ರವರೆಗೆ ನಾವು ಹಲವಾರು ವಿಭಾಗಗಳನ್ನು ಹೊಂದಿದ್ದೇವೆ ಹಿಂದಿನ ಸ್ಲೈಡ್ನಲ್ಲಿ ನಾವು ನೋಡಿದಂತೆ ವಿಭಾಗವು 8 ಅನ್ನು ಹೊಂದಿದೆ ಮತ್ತು ಈ ಭಾಗವು 6 ಆಗಿದೆ ಅಂದರೆ ಅವನು ಪದವೀಧರ ಅಥವಾ ಸಾಮಾನ್ಯ ಸ್ನಾತಕೋತ್ತರ ಪದವೀಧರನಾಗಿದ್ದಾನೆ ತದನಂತರ ನಾವು ರೇಖೆಯನ್ನು ಸೆಳೆಯುತ್ತೇವೆ ಅದರ ಛೇದಕವು ನಮಗೆ ಎ 2 ಇದೆ ಎಂದು ಹೇಳುತ್ತದೆ ಆದ್ದರಿಂದ ಅವನು ಎ 2 ವರ್ಗಕ್ಕೆ ಸೇರಿದವನು ಮತ್ತೊಂದೆಡೆ ವ್ಯಕ್ತಿಯು 4 ಬಾಳಿಕೆ ಬರುವ ವಸ್ತುಗಳನ್ನು ಹೊಂದಿದ್ದರೆ ಮತ್ತು ಅವನು ಹೈಯರ್ ಸೆಕೆಂಡರಿ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ಹೈಯರ್ ಸೆಕೆಂಡರಿ ಪಾಸ್ ಆಗಿದ್ದರೆ ಅವನು ಸಿ 1 ಮಾದರಿಯ ಎಸ್ಇಸಿ ಆಗಿರುತ್ತಾನೆ ಆದ್ದರಿಂದ ಈ ಎಸ್ಇಸಿ ವರ್ಗವನ್ನು ಆಧರಿಸಿ ನಾವು ಗ್ರಾಮಸ್ಥರನ್ನು ಅಥವಾ ಪಟ್ಟಣದ ವಿವಿಧ ಭಾಗಗಳನ್ನು ಅಥವಾ ನಗರದ ವಿವಿಧ ಭಾಗಗಳನ್ನು ವರ್ಗೀಕರಿಸಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ಅವನು ಅಥವಾ ಅವಳು ಏನು ಹೊಂದಿಲ್ಲ ಮತ್ತು ಆ ಜನರಿಗೆ ಯಾವ ರೀತಿಯ ಉತ್ಪನ್ನಗಳು ಮತ್ತು ಬ್ರಾಂಡ್ಗಳನ್ನು ವ್ಯಕ್ತಿಗೆ ಮಾರಾಟ ಮಾಡಲಾಗುವುದು ಅಥವಾ ಮಾರಾಟ ಮಾಡಲಾಗುವುದು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು ನಂತರ ನಾವು ವಿಭಜನೆಗಾಗಿ ಮಾನಸಿಕ ನೆಲೆಗಳಿಗೆ ಬರುತ್ತೇವೆ ಆದ್ದರಿಂದ ಇಲ್ಲಿ 3 ರೀತಿಯ ಮನೋವೈಜ್ಞಾನಿಕ ಜೀವನಶೈಲಿ ವ್ಯಕ್ತಿತ್ವ ಮತ್ತು ಮಾಧ್ಯಮ ಅಭ್ಯಾಸಗಳಿವೆ ಜೀವನಶೈಲಿ ಸಂಸ್ಕೃತಿ ಆಧಾರಿತ ಕ್ರೀಡಾ ಆಧಾರಿತ ಅಥವಾ ಹೊರಾಂಗಣ ಆಧಾರಿತವಾಗಿದೆ ವ್ಯಕ್ತಿತ್ವ ನಿರ್ಬಂಧಪಡಿಸುವ ಸಮೂಹ ಸರ್ವಾಧಿಕಾರಿ ಅಥವಾ ಮಹತ್ವಾಕಾಂಕ್ಷೆಯ ಮಾಧ್ಯಮ ಅಭ್ಯಾಸಗಳು ಯಾವ ಪತ್ರಿಕೆಗಳು ಯಾವ ನಿಯತಕಾಲಿಕೆಗಳು ಯಾವ ದೂರದರ್ಶನ ಯಾವ ರೇಡಿಯೋ ಯಾವ ಆನ್ಲೈನ್ ಯಾವ ಘಟನೆಗಳು ಮತ್ತು ಯಾವ ಜಾಹೀರಾತು ಫಲಕಗಳು ಆದ್ದರಿಂದ ವ್ಯಕ್ತಿಯು ನಿಜವಾಗಿ ಏನು ಓದುತ್ತಾನೆ ಅವನು ಯಾವ ರೀತಿಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಮತ್ತು ಜೀವನಶೈಲಿ ಯಾವುದು ಆದ್ದರಿಂದ ಈ ಜೀವನಶೈಲಿ ವ್ಯಕ್ತಿತ್ವ ಮತ್ತು ಮಾಧ್ಯಮ ಅಭ್ಯಾಸವು ಮತ್ತೆ 3 ಬಗೆಯ ಮನೋವೈಜ್ಞಾನಿಕ ನೆಲೆಗಳಾಗಿವೆ ಇದನ್ನು ಜನಸಂಖ್ಯೆಯನ್ನು ವಿಂಗಡಿಸಲು ಅಥವಾ ಮಾರುಕಟ್ಟೆಗಳನ್ನು ವಿಂಗಡಿಸಲು ಬಳಸಬಹುದು ಆದ್ದರಿಂದ ಆಚರಣೆಯಲ್ಲಿ ವಿಭಜನೆ ಆಚರಣೆಯಲ್ಲಿ ನೀವು ಹೇಗೆ ವಿಭಾಗೀಕರಣವನ್ನು ಮಾಡುತ್ತೀರಿ ಆದ್ದರಿಂದ ಮೇಲಿನ ಕೋಷ್ಟಕ 7 1 ರಲ್ಲಿ ನೀಡಲಾಗಿರುವಂತೆ ಪ್ರತಿ ವಿಭಾಗದ ವರ್ತನೆಯ ಆಧಾರಗಳಲ್ಲಿ ಪ್ರತಿಕ್ರಿಯಿಸಿದವರು ಹೇಗೆ ಅರ್ಹತೆ ಪಡೆಯುತ್ತಾರೆ ಜನರು ಸೇವೆಯನ್ನು ಏಕೆ ಮತ್ತು ಹೇಗೆ ಬಳಸಲು ಬಯಸುತ್ತಾರೆ ಎಂಬುದನ್ನು ಸ್ಥಾಪಿಸಲು ಪ್ರತಿಕ್ರಿಯೆಗಳು ಸಹಾಯ ಮಾಡುತ್ತವೆ ಗ್ರಾಹಕರು ಯಾವ ರೀತಿಯ ಬೆಲೆಗೆಸೇವೆಗೆಪಾವತಿಸಲು ಸಿದ್ಧರಿರುತ್ತಾರೆ ಪ್ರತಿ ವಿಭಾಗದ ಲಾಭದಾಯಕತೆಯನ್ನು ಕಂಡುಹಿಡಿಯಲು ಈ ಮಾಹಿತಿಯನ್ನು ಬಳಸಬಹುದು ಜನಸಂಖ್ಯೆಯು ನಗರ ಅಥವಾ ಗ್ರಾಮೀಣ ಪ್ರದೇಶಕ್ಕೆ ಸೇರಿದೆ ಎಂಬುದನ್ನು ಅವಲಂಬಿಸಿ ಕೋಷ್ಟಕ 7 2 ಕೋಷ್ಟಕ 7 3 ಮತ್ತು ಕೋಷ್ಟಕ 7 4 ರಲ್ಲಿ ನೀಡಲಾಗಿರುವಂತೆ ಪ್ರತಿವಾದಿಯ ಜನಸಂಖ್ಯಾ ನೆಲೆಗಳನ್ನು ತಿಳಿದುಕೊಳ್ಳಬಹುದು ಹಿಂದಿನ ಪ್ರಶ್ನೆಗಳ ಮೂಲಕ ಸೇವೆಯ ಬಗ್ಗೆ ತಮ್ಮ ನಡವಳಿಕೆಯ ಆಶಯಗಳನ್ನು ವ್ಯಕ್ತಪಡಿಸಿದ ಜನರನ್ನು ಗುರುತಿಸಲು ಇದು ಸಹಾಯ ಮಾಡುತ್ತದೆ ಕೋಷ್ಟಕ 7 5 ರಲ್ಲಿ ನೀಡಲಾಗಿರುವಂತೆ ವಿಭಜನೆಯ ಮಾನಸಿಕ ನೆಲೆಗಳು ಯಾವುವು ಇದು ಹಿಂದಿನ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಜನರ ಜೀವನಶೈಲಿ ಮತ್ತು ವ್ಯಕ್ತಿತ್ವವನ್ನು ಸ್ಥಾಪಿಸುತ್ತದೆ ಜನರ ಮಾಧ್ಯಮ ಅಭ್ಯಾಸವನ್ನು ಸಹ ಸ್ಥಾಪಿಸುತ್ತದೆ ಮಾರುಕಟ್ಟೆಗಳು ಜಾಹೀರಾತು ಇತ್ಯಾದಿಗಳನ್ನು ಸಂವಹನ ಮಾಡಬಹುದು ಜನರು ತಮ್ಮ ಜೀವನಶೈಲಿ ಮತ್ತು ವ್ಯಕ್ತಿತ್ವ ಸಂಘದ ಸಹಾಯದಿಂದ ತಮ್ಮ ಆದ್ಯತೆಯ ಮಾಧ್ಯಮವೆಂದು ಭಾವಿಸುತ್ತಾರೆ ಮೇಲಿನ ಪ್ರತಿಯೊಂದು ಪ್ರಶ್ನೆ ಐಟಂಗಳ ಮೇಲೆ ಸಂಗ್ರಹಿಸಿದ ಡೇಟಾವನ್ನು ನಂತರ ಕ್ರಮಾನುಗತ ಕ್ಲಸ್ಟರ್ ಗೊಂಚಲು ಮತ್ತು ನಂತರ ಕೆ ಮೀನ್ಸ್ ಕ್ಲಸ್ಟರ್ ವಿಶ್ಲೇಷಣೆಗೆ ಒಳಪಡಿಸಲಾಗುತ್ತದೆ ಈ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯಬಗ್ಗೆ ನಾವುಕೆಳಗೆ ಉಲ್ಲೇಖಿಸಲಾದ ಪುಸ್ತಕಗಳನ್ನುಓದಬಹುದು ನಂತರ ನಾವು ಕ್ಲಸ್ಟರ್ ಅನ್ನು ವಿವರವಾಗಿ ವಿವರಿಸಲು ಪ್ರತಿಯೊಂದು ಕ್ಲಸ್ಟರ್ ಐಟಂಗಳ ಸಾಧನಗಳ ಮೌಲ್ಯವನ್ನು ವ್ಯಾಖ್ಯಾನಿಸಬಹುದು ಅದು ಅಂತಿಮ ಕ್ಲಸ್ಟರ್ ಕೇಂದ್ರಗಳು ಸೇವೆಯ ಅಗತ್ಯವಿರುವ ಕ್ಲಸ್ಟರ್ ಅನ್ನು ನಾವು ಬಲವಾಗಿ ಅಥವಾ ಮಧ್ಯಮವಾಗಿ ಮತ್ತು ಅದನ್ನು ಮಾಡುವ ಜನಸಂಖ್ಯೆಯ ಅನುಪಾತವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ಜನಸಂಖ್ಯೆಯು ಸೇವೆಗೆ ಪಾವತಿಸಲು ಸಿದ್ಧವಿರುವ ಬೆಲೆಯನ್ನು ಸಹ ನಾವು ಕಾಣುತ್ತೇವೆ ಪ್ರತಿಯೊಂದು ಕ್ಲಸ್ಟರ್ ವಿವರಣೆಗೆ ಹೊಂದಿಕೆಯಾಗುವ 2 ನಿರ್ದಿಷ್ಟ ವ್ಯಕ್ತಿಗಳನ್ನು ನಾವು ಈಗ ಗುರುತಿಸಬಹುದು ಮತ್ತು ಅವರ ದೈನಂದಿನ ಜೀವನ ಮತ್ತು ಸೇವೆಯು ಅವರಿಗೆ ಹೇಗೆ ಪ್ರಯೋಜನವನ್ನು ನೀಡುತ್ತದೆ ಎಂಬುದನ್ನು ವಿವರವಾಗಿ ಸಂದರ್ಶಿಸಬಹುದು ಹೀಗೆ ಸಂಗ್ರಹಿಸಿದ ದತ್ತಾಂಶವು ಪ್ರತಿಯೊಂದು ಕ್ಲಸ್ಟರ್ ಗಳನ್ನು ರೂಪಿಸುವ ಜನರಿಗೆ ಹೆಚ್ಚುವರಿ ಬೆಳಕನ್ನು ಎಸೆಯಬಹುದು ಮತ್ತು ನಮ್ಮ ಸೇವೆಗಳನ್ನು ತಲುಪಿಸಲು ಅವರನ್ನು ತಲುಪಲು ತಂತ್ರಗಳನ್ನು ವಿನ್ಯಾಸಗೊಳಿಸಲು ಸಹಾಯ ಮಾಡುತ್ತದೆ ಈಗ ನಾವು ಲಾಭದಾಯಕ ವಿಭಾಗವನ್ನು ಗುರಿಯಾಗಿಸಿಕೊಂಡು ಬಂದಿದ್ದೇವೆ ಆದ್ದರಿಂದ ಒಮ್ಮೆ ನಾವು ಇಡೀ ಮಾರುಕಟ್ಟೆಯನ್ನು ಹೇಗೆ ವಿಭಿನ್ನ ಭಾಗಗಳಾಗಿ ವಿಂಗಡಿಸಿದ್ದೇವೆ ನಂತರ ನಿಮ್ಮ ಉತ್ಪನ್ನ ಅಥವಾ ಸೇವೆಯನ್ನು ಮಾರಾಟ ಮಾಡಲು ನೀವು ಯಾವ ವಿಭಾಗವನ್ನು ಗುರಿಯಾಗಿಸಬೇಕು ಎಂಬುದನ್ನು ನಾವು ನೋಡಬೇಕು ಆದ್ದರಿಂದ ಇದು 5 ಅಂಶಗಳನ್ನು ಪಡೆದುಕೊಂಡಿದೆ ಮೊದಲನೆಯದನ್ನು ಅಳೆಯಬಹುದು ಅಂದರೆ ಗಾತ್ರ ಕೊಳ್ಳುವ ಶಕ್ತಿ ಮತ್ತು ವಿಭಾಗಗಳ ಇತರ ಗುಣಲಕ್ಷಣಗಳನ್ನು ಅಳೆಯಬಹುದು ಗಣನೀಯ ವಿಭಾಗವು ದೊಡ್ಡದಾಗಿರಬೇಕು ಮತ್ತು ಸೇವೆ ಸಲ್ಲಿಸುವಷ್ಟು ಲಾಭದಾಯಕವಾಗಿರಬೇಕು ಪ್ರವೇಶಿಸಬಹುದು ಸಂವಹನ ಮತ್ತು ಸೇವೆಯ ವಿತರಣೆಗೆ ವಿಭಾಗದಲ್ಲಿನ ಗ್ರಾಹಕರನ್ನು ಪರಿಣಾಮಕಾರಿಯಾಗಿ ತಲುಪಬಹುದು ಭಿನ್ನ ವಿಭಾಗಗಳು ಪರಿಕಲ್ಪನಾತ್ಮಕವಾಗಿ ಪ್ರತ್ಯೇಕವಾಗಿವೆ ಮತ್ತು ವಿಭಿನ್ನ ಮಾರ್ಕೆಟಿಂಗ್ ಮಿಶ್ರಣ ಅಂಶಗಳು ಮತ್ತು ಕಾರ್ಯಕ್ರಮಗಳಿಗೆ ವಿಭಿನ್ನವಾಗಿ ಪ್ರತಿಕ್ರಿಯಿಸುತ್ತವೆ ಕ್ರಿಯಾತ್ಮಕ ವಿಭಾಗಗಳನ್ನು ಆಕರ್ಷಿಸಲು ಮತ್ತು ಸೇವೆ ಮಾಡಲು ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ರೂಪಿಸಬಹುದು ಆದ್ದರಿಂದ ಈ 5 ಅಂಶಗಳು ಅಳೆಯಬಹುದಾದ ಗಣನೀಯ ಪ್ರವೇಶಿಸಬಹುದಾದ ವಿಭಿನ್ನ ಮತ್ತು ಕ್ರಿಯಾತ್ಮಕ ಲಾಭದಾಯಕ ವಿಭಾಗವನ್ನು ಹೇಗೆ ಗುರಿಪಡಿಸುವುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಈ 5 ಅಂಶಗಳು ಉಪಯುಕ್ತವಾಗುತ್ತವೆ ನಂತರ ನಾವು ನಮ್ಮ ಸೇವೆಯನ್ನು ಮನೋಭಾವಿಕರಿಸಲು ಬರುತ್ತೇವೆ ನಮ್ಮ ಸ್ಥಾನಿಕರನ ಹೇಳಿಕೆಯು ಈ ಕೆಳಗಿನಂತೆ ಓದುತ್ತದೆ ಗುರಿ ವಿಭಾಗಕ್ಕೆ ನಮ್ಮ ಬ್ರ್ಯಾಂಡ್ ಎಂಬುದು ಫ್ರೇಮ್ ಆಫ್ ರೆಫರೆನ್ಸ್ ಉಲ್ಲೇಖದ ಚೌಕಟ್ಟು ಆಗಿದ್ದು ಅದು ಸ್ಪರ್ಧಿಗಳು ಒದಗಿಸುವ ಬ್ರ್ಯಾಂಡ್ಗಳ ಹೆಸರಿನೊಂದಿಗೆ ಇರುತ್ತದೆ ಅದು ವ್ಯತ್ಯಾಸವನ್ನುಂಟುಮಾಡುತ್ತದೆ ಏಕೆಂದರೆ ಅದನ್ನು ನಂಬಲು ಒಂದು ಕಾರಣವಿದೆ ಆದ್ದರಿಂದ ಆ ಬ್ರ್ಯಾಂಡ್ ಸ್ಪರ್ಧಾತ್ಮಕ ಬ್ರ್ಯಾಂಡ್ಗಳಿಗಿಂತ ಭಿನ್ನವಾಗಿದೆ ಮತ್ತು ಅದನ್ನು ನಂಬಲು ಇದು ಒಂದು ಕಾರಣವನ್ನು ನೀಡುತ್ತದೆ ಆದ್ದರಿಂದ ನಾವು ಆಟೋ ರಿಕ್ಷಾ ಸೇವೆಯನ್ನು ನಿರ್ವಹಿಸುತ್ತಿದ್ದೇವೆ ಎಂದು ಭಾವಿಸೋಣ ಗ್ರಹಿಕೆ ನಕ್ಷೆಯನ್ನು ಸಿದ್ಧಪಡಿಸಿದ ನಂತರ ನಾವುವ್ಯತ್ಯಾಸದ ಬಿಂದುವಾಗಿ ಬೇಡಿಕೆಯ ಮೇಲೆ ಸೇವೆಯನ್ನು ಒದಗಿಸಲು ಇಷ್ಟಪಡಬಹುದು ಅದು ವಿಶ್ವಾಸಾರ್ಹ ಫ್ಲೀಟ್ ಮ್ಯಾನೇಜ್ಮೆಂಟ್ ಮೂಲಸೌಕರ್ಯದಿಂದ ಬೆಂಬಲಿತವಾಗಿರುವುದು ನಮ್ಮ ನಂತರ ನಮ್ಮ ಸ್ಥಾನಿಕ ಹೇಳಿಕೆಗಳು ಪ್ರಯಾಣದಲ್ಲಿರುವವರಿಗಾಗಿ ಓದುತ್ತವೆ ಆನ್ರನ್ ಒಂದು ಆಟೋ ರಿಕ್ಷಾ ಸೇವೆಯಾಗಿದ್ದು ಪ್ರಯಾಣಿಕರನ್ನು ಅವಳು ಬಯಸಿದಾಗ ಮತ್ತು ಎಲ್ಲಿ ಬೇಕಾದರೂ ಹತ್ತಿಸಿಕೊಳ್ಳುತ್ತದೆ ಏಕೆಂದರೆ ಈ ಸೇವೆಯು ವಿಶ್ವಾಸಾರ್ಹ ಫ್ಲೀಟ್ ಮ್ಯಾನೇಜ್ಮೆಂಟ್ ಮೂಲಸೌಕರ್ಯದಿಂದ ಬೆಂಬಲಿತವಾಗಿದೆ ಆದ್ದರಿಂದ ನಾವು ಸ್ಥಾನಿಕರಣವನ್ನು ಒಂದು ಹೇಳಿಕೆಯಲ್ಲಿ ಹೀಗೆ ನಡೆಸುತ್ತೇವೆ ಸ್ಥಾನೀಕರಣ ಹೇಳಿಕೆಯನ್ನು ಸಂಸ್ಥೆಯ ಪ್ರತಿಯೊಬ್ಬ ಉದ್ಯೋಗಿ ಯಾವ ಸೇವೆ ಮತ್ತು ಅದನ್ನು ಜನರಿಗೆ ಹೇಗೆ ತಲುಪಿಸಬೇಕು ಎಂ ಬುದನ್ನು ಅರ್ಥಮಾಡಿಕೊಳ್ಳಲು ಬಳಸಲಾಗುತ್ತದೆ ಆದ್ದರಿಂದ ಮುಂದಿನ ಪಾಠದಲ್ಲಿ ನಾವು ಸೇವೆಗಳ ಮಾರ್ಕೆಟಿಂಗ್ ಸಂಶೋಧನೆ ಸಂಶೋಧನಾ ಪ್ರಶ್ನೆಗಳು ಮತ್ತು ಮಾರ್ಕೆಟಿಂಗ್ ಸಾಧನಗಳನ್ನು ನೋಡೋಣ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ